ಪೊಟೆನ್ಶಿಯಲ್ ತಡೆಗೋಡೆಗೆ ಅಡ್ಡಲಾಗಿ ಕಣಗಳ ಪ್ರತಿಫಲನ ಮತ್ತು ಪ್ರಸರಣ ಇಲ್ಲಿಯವರೆಗೆ ನಾವು ಶ್ರೋಡಿಂಗರ್ ಸಮೀಕರಣದ ಪರಿಹಾರಗಳನ್ನು ಹುಡುಕುತ್ತಿದ್ದೇವೆ ಅದು ಬೌಂಡ್ ಕಣವನ್ನು ಪ್ರತಿನಿಧಿಸುತ್ತದೆ ಮತ್ತು ಇದರ ಅರ್ಥವೇನು ಅಂದರೆ ವೇವ್ ಫಂಕ್ಷನ್ x→±∞→0 ಈ ಉಪನ್ಯಾಸದಲ್ಲಿ ನಾವು ವಿಭಿನ್ನವಾಗಿ ಏನನ್ನಾದರೂ ಮಾಡಲು ಬಯಸುತ್ತೇವೆ ನಾವು ಸ್ವತಂತ್ರ ಕಣಗಳನ್ನು ಪರಿಗಣಿಸುತ್ತೇವೆ ಮತ್ತು ಅದರ ಮೂಲಕ ನಾನು ಅರ್ಥೈಸುತ್ತೇನೆ ಅವರು ∞ ನಿಂದ ಬರುತ್ತಿದ್ದಾರೆ ಮತ್ತೆ ಪ್ರತಿಫಲಿಸಬಹುದು ಮತ್ತು ∞ ಗೆ ಹೋಗಬಹುದು ಆದ್ದರಿಂದ ψ≠0 ನಂತೆ x→±∞ ಮತ್ತು ನೀವು ಪರಿಗಣಿಸಲು ಬಯಸುವುದು ತಡೆಗೋಡೆಗೆ ಅಡ್ಡಲಾಗಿ ಕಣಗಳ ಪ್ರತಿಫಲನ ಮತ್ತು ಪ್ರಸರಣವಾಗಿದೆ ಒಂದು ಸಮಸ್ಯೆಯಲ್ಲಿ ಮೊದಲು ನೋಡುವ ಅರ್ಥವನ್ನು ವಿವರಿಸಲು ನನಗೆ ಅವಕಾಶ ಮಾಡಿಕೊಡಿ ಸೀಮಿತ ಗಾತ್ರದ ಪೆಟ್ಟಿಗೆಯ ಎತ್ತರದಲ್ಲಿ ನಾವು ಕಣವನ್ನು V0 ಎಂದು ಪರಿಗಣಿಸಿದ್ದೇವೆ ಮತ್ತು ವೇವ್ ಫಂಕ್ಷನ್ ಒಳಗೆ ಶೂನ್ಯವಲ್ಲ ಎಂದು ನಾವು ಕಂಡುಕೊಂಡಿದ್ದೇವೆ ಆದರೆ ಕುತೂಹಲಕಾರಿಯಾಗಿ ಅದು ಹೊರಗಡೆ ಶೂನ್ಯವಲ್ಲದದ್ದಾಗಿತ್ತು ಆದ್ದರಿಂದ ಒಂದು ಕಣವನ್ನು ನಾನು ಸೀಮಿತಗೊಳಿಸಿದಾಗ ನಾನು ಸೀಮಿತ ಗಾತ್ರದ ಬಾವಿಯಲ್ಲಿ ಉಲ್ಲೇಖಗಳಲ್ಲಿ ಹೇಳುತ್ತೇನೆ ಅದು ಬಾವಿಯ ಹೊರಗೆ ಕಂಡುಬರುವ ಸಂಭವನೀಯತೆಯಿದೆ ಆ ಸಂದರ್ಭದಲ್ಲಿ ನಾವು ಕಂಡುಕೊಂಡದ್ದು ಬಾವಿಯ ಹೊರಗೆ x2≠0 ಮತ್ತು ಇದರರ್ಥ ಬಾವಿಯ ಹೊರಗೆ ಕಣವನ್ನು ಕಂಡುಹಿಡಿಯುವ ಸಂಭವನೀಯತೆ ಇತ್ತು ನಾನು ಇಲ್ಲಿ ತನಿಖೆ ನಡೆಸಿದರೆ ಕೆಲವೊಮ್ಮೆ ನಾನು ಆ ಕಣವನ್ನು ಕಂಡುಕೊಳ್ಳುತ್ತೇನೆ ಆದರೆ ಸಂಭವನೀಯತೆ ಚಿಕ್ಕದಾಗಿದ್ದರೂ ಅದರ ಸಣ್ಣ ಹೊರಗಿನ ಬಾವಿಯಲ್ಲಿ ದೊಡ್ಡದಾಗಿದೆ ಆದರೆ ಶೂನ್ಯವಲ್ಲದ ಇದು ಶಾಸ್ತ್ರೀಯಕ್ಕಿಂತ ಭಿನ್ನವಾಗಿದೆ ನಡವಳಿಕೆ ಶಾಸ್ತ್ರೀಯ ನಡವಳಿಕೆಯು ಬಾವಿಯಲ್ಲಿನ ಕಣವಾಗಿದ್ದರೆ ಏನಾಗುತ್ತದೆ ಬಾವಿಯ ಹೊರಗೆ ಎಂದಿಗೂ ಕಂಡುಬರುವುದಿಲ್ಲ ಆದ್ದರಿಂದ ಇದು ಇತರ ಸಂದರ್ಭಗಳಲ್ಲಿ ಇದೇ ರೀತಿಯದ್ದನ್ನು ಮಾಡುತ್ತದೆ ಮತ್ತು ಅದನ್ನೇ ನಾವು ಅನ್ವೇಷಿಸಲು ಬಯಸುತ್ತೇವೆ ಈ ಸಂದರ್ಭದಲ್ಲಿ ಹೊಸ ಕ್ವಾಂಟಮ್ ವಿದ್ಯಮಾನಗಳಲ್ಲಿನ ಕಣದ ತರಂಗ ಸ್ವರೂಪದಿಂದಾಗಿ ನಾನು ಹೇಳಲು ಬಯಸುತ್ತೇನೆ ಆದರೆ ನೀವು ಅದನ್ನು ನೋಡುತ್ತಿದ್ದರೂ ಒಂದು ಕಣವು ತಡೆಗೋಡೆಗೆ ಹೋಗುವಾಗ ಅದು ಅಲೆಗಳಲ್ಲಿ ಹೊಸದೇನಲ್ಲ ಆದ್ದರಿಂದ ಇದನ್ನು ಹೇಳುವ ಮೂಲಕ ನಾನು ನಿಮ್ಮನ್ನು ಪ್ರೇರೇಪಿಸುತ್ತೇನೆ ನಾನು ಸ್ಟ್ರಿಂಗ್ ಅನ್ನು ತೆಳುವಾದ ದಾರ ಮತ್ತು ದಪ್ಪ ದಾರವನ್ನು ಹೊಂದಿದ್ದೇನೆ ಮತ್ತು ನಾವು ಕಂಡುಕೊಳ್ಳುವುದು ಯಾವಾಗಲೂ ಒಂದು ತರಂಗ ಬರುತ್ತಿದ್ದರೆ ಪ್ರತಿಫಲನ ಇರುತ್ತದೆ ಮತ್ತು ನೀವು ಏನು ಮಾಡಿದರೂ ಸ್ವಲ್ಪ ಪ್ರಸರಣ ಇರುತ್ತದೆ ಅಂತೆಯೇ ನಾನು ಒಂದು ಹೆಜ್ಜೆ ಹೊಂದಿದ್ದರೆ ಮತ್ತು ಊಹಿಸಿಕೊಳ್ಳಿ ನಾನು ಒಂದು ಕಣವನ್ನು ಒಳಗೆ ಬರಲು ಮತ್ತು ಸಾಂಕೇತಿಕವಾಗಿ ಅನುಮತಿಸುತ್ತೇನೆ ನಾನು ಈ ಶಕ್ತಿಯನ್ನು E ಹಂತ ಹಂತದ ಎತ್ತರಕ್ಕಿಂತ ದೊಡ್ಡದನ್ನಾಗಿ ಮಾಡುತ್ತಿದ್ದೇನೆ ಶಾಸ್ತ್ರೀಯವಾಗಿ ಕಣವು ನೇರವಾಗಿ ಕ್ವಾಂಟಮ್ ಯಾಂತ್ರಿಕವಾಗಿ ಹೋಗುತ್ತದೆ ಶಬ್ದಗಳು ಕಣಗಳು ಹಿಂದಕ್ಕೆ ಬರುವ ಸಂಭವನೀಯತೆಯನ್ನು ಹೊಂದಿವೆ ಮತ್ತು ಇತರರು ಈ ಸಂದರ್ಭದಲ್ಲಿ ಹೊರಗೆ ಹೋಗುತ್ತಾರೆ ಬಹುಮತವು ತಡೆಗೋಡೆಯ ಇನ್ನೊಂದು ಬದಿಗೆ ಹೋಗುತ್ತದೆ ಏಕೆಂದರೆ ನೀವು ಎಲ್ಲಾ ಕಣಗಳು ಇನ್ನೊಂದು ಬದಿಗೆ ಹೋಗುವುದನ್ನು ಶಾಸ್ತ್ರೀಯವಾಗಿ ನಿರೀಕ್ಷಿಸಬಹುದು ಆದರೆ ಕ್ವಾಂಟಮ್ ಯಾಂತ್ರಿಕವಾಗಿ ಅವುಗಳಲ್ಲಿ ಕೆಲವು ಹಿಂದಕ್ಕೆ ತಿರುಗುತ್ತವೆ ಮತ್ತು ಇದು ಏನೂ ಅಲ್ಲ ಆದರೆ ಅಲ್ಲಿ ಒಂದು ತರಂಗ ಸಂಬಂಧಿಸಿದೆ ಮತ್ತು ಅಲೆಗಳು ಇತರ ವಿದ್ಯಮಾನಗಳಿಗೆ ಹೊಂದಿಕೆಯಾಗಬೇಕಾದ ಬೌಂಡರಿ ಕಂಡೀಶನ್ ಇದೆ ಅದು ಈ ರೀತಿಯ ತರಂಗ ಯಂತ್ರಶಾಸ್ತ್ರಕ್ಕೆ ಹೋಲುತ್ತದೆ ಅಲ್ಲಿ ನಾನು ತಡೆಗೋಡೆ ಎತ್ತರಕ್ಕಿಂತ ಕಡಿಮೆ ಶಕ್ತಿಯಲ್ಲಿ ಬರುವ ಒಂದು ಕಣ ಹೊಂದಿದ್ದೇನೆ ನಂತರ ಕ್ವಾಂಟಮ್ ಯಾಂತ್ರಿಕವಾಗಿ ಎಲ್ಲಾ ಕಣಗಳು ಹಿಂದಕ್ಕೆ ಹೋಗುತ್ತವೆ ಎಂದು ನೀವು ಕಾಣಬಹುದು ಕೆಲವೊಮ್ಮೆ ನೀವು ಕಣವನ್ನು ಇನ್ನೊಂದು ಬದಿಯಲ್ಲಿ ಕಂಡುಹಿಡಿಯುವ ಸಂಭವನೀಯತೆಯನ್ನು ಹೊಂದಿರುತ್ತೀರಿ ಒಟ್ಟು ಆಂತರಿಕ ಪ್ರತಿಫಲನದಲ್ಲಿ ಶಾಸ್ತ್ರೀಯ ತರಂಗಗಳಲ್ಲಿ ಇದು ಸಂಭವಿಸುತ್ತದೆ 2 ಮಾಧ್ಯಮಗಳ ಗಡಿ ಇದೆ ಎಂದು ಭಾವಿಸೋಣ ಮತ್ತು ಒಟ್ಟು ಆಂತರಿಕ ಪ್ರತಿಫಲನವು ನಡೆಯುತ್ತಿದೆ ಆಗಲೂ ಕೆಲವು ಇದೆ ಈ ಬದಿಯಲ್ಲಿರುವ ವಿದ್ಯುತ್ಕಾಂತೀಯ ಕ್ಷೇತ್ರವು ಎಲ್ಲಾ ಬೆಳಕು ಹಿಂದಕ್ಕೆ ಹೋಗುತ್ತಿದೆ ಮತ್ತು ಆದ್ದರಿಂದ ನಾನು ಇಲ್ಲಿ ಇನ್ನೊಂದು ಮಾಧ್ಯಮವನ್ನು ಹಾಕಿದರೆ ಅಥವಾ ಈ ಗಾಜನ್ನು ತುಂಬಾ ತೆಳ್ಳಗೆ ಮಾಡಿದರೆ ಕೆಲವು ಬೆಳಕು ಇದೇ ರೀತಿ ಹಾದುಹೋಗುತ್ತದೆ ಇಲ್ಲಿ ನಾನು ಸೀಮಿತ ಗಾತ್ರದ ಈ ಹಂತವನ್ನು ಮಾಡಿದರೆ ನೀವು ಕೆಲವು ಕಣಗಳನ್ನು ಕಾಣಬಹುದು ಸುರಂಗ ಮಾರ್ಗ ಎಂದು ಕರೆಯಲ್ಪಡುವ ಮೂಲಕ ಹೋಗಿ ಆದ್ದರಿಂದ ಇವೆಲ್ಲವೂ ಅಲೆಗಳಿಗೆ ಸಂಬಂಧಿಸಿದ ವಿದ್ಯಮಾನಗಳಾಗಿವೆ ಮತ್ತು ಕಣಗಳನ್ನು ನಡೆಸಲಾಗುತ್ತದೆ ಅಥವಾ ಅವುಗಳ ಗುಣಲಕ್ಷಣಗಳನ್ನು ಅಲೆಗಳಿಂದ ನಡೆಸಲಾಗುತ್ತದೆ ಎಂದು ನಾವು ಪರಿಗಣಿಸಿದಾಗ ಈ ವಿದ್ಯಮಾನಗಳು ಕಣಗಳ ವರ್ತನೆಗೆ ಸಹ ಬರುತ್ತವೆ ಆದ್ದರಿಂದ ಈಗ ನಾವು ಈ ಸಮಸ್ಯೆಗಳನ್ನು ಹಂತ ಹಂತವಾಗಿ ತೆಗೆದುಕೊಳ್ಳೋಣ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾನು ಬಿಡಿಸಲು ಹೊರಟಿರುವ ಸಮಸ್ಯೆ ಎಂದರೆ ತಡೆಗೋಡೆಗೆ ಅಡ್ಡಲಾಗಿ ಕಣಗಳ ಪ್ರತಿಫಲನ ಮತ್ತು ಪ್ರಸರಣ ಆದ್ದರಿಂದ ಎತ್ತರ V0 ನ ತಡೆಗೋಡೆ ಇಲ್ಲಿದೆ ಮತ್ತು ನಾನು ಪರಿಗಣಿಸುವ ಮೊದಲ ಪ್ರಕರಣವೆಂದರೆ ಶಕ್ತಿಯು EV0 ನಲ್ಲಿ ಬರುವ ಒಂದು ಕಣ ಎಂದು ಆದ್ದರಿಂದ ಎಡಗೈಯಲ್ಲಿ ವೇವ್ ಫಂಕ್ಷನ್ ಅನ್ನು ಶ್ರೋಡಿಂಗರ್ ಸಮೀಕರಣ V0 ನಿಂದ ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಇದು Eψ ಗೆ ಸಮನಾಗಿರುತ್ತದೆ E 0 ಗಿಂತ ಹೆಚ್ಚಿರಬೇಕು ಇಲ್ಲದಿದ್ದರೆ ವೇವ್ ಫಂಕ್ಷನ್ ಕ್ಷೀಣಿಸುತ್ತದೆ ಆದ್ದರಿಂದ ನನ್ನಲ್ಲಿರುವ ಪರಿಹಾರಗಳು xeikxಆಗಿದ್ದು ಅದನ್ನು k1x ಅಥವಾ e ik1xಎಂದು ಕರೆಯೋಣ ಕೆಲವು ಅಂಪ್ಲಿ ಟ್ಯೂಡ್ A ಕೆಲವು ಅಂಪ್ಲಿ ಟ್ಯೂಡ್ B ಆದ್ದರಿಂದ ತರಂಗವು ಬರುತ್ತಿರಬಹುದು ಮತ್ತು ಗಡಿಯಲ್ಲಿ ಸಹ ಹಿಂದಕ್ಕೆ ಹೋಗಬಹುದು ಮತ್ತು ಆದ್ದರಿಂದ ಇದು x 0 ಗೆ ಪರಿಹಾರವಾಗಿದೆ ಅಲ್ಲಿ x 0 ಈ ಹಂತವು x 0 ಗೆ ನಾನು 22md2dx2V0ψEψ ಅನ್ನು ಹೊಂದಿದ್ದೇನೆ ಮತ್ತು ಇದು ನನಗೆ xeαx ಅಥವಾ e αx ಪರಿಹಾರವನ್ನು ನೀಡುತ್ತದೆ ಅಲ್ಲಿ α2mV0 E2 ಈ ಅಂಪ್ಲಿ ಟ್ಯೂಡ್ ಅನ್ನು ನಾವು C ಮತ್ತು ಆಂಪ್ಲಿಟ್ಯೂಡ್ D ಎಂದು ಕರೆಯೋಣ k1 2mE2ಆಗಿತ್ತು ಆದ್ದರಿಂದ ಈ ಚಿತ್ರವನ್ನು ಮತ್ತೆ ಮಾಡೋಣ ಇದು ಮಧ್ಯದಲ್ಲಿ x 0 ಮತ್ತು ಸಂಭಾವ್ಯತೆಯ ಎತ್ತರ V0 V0 ಇಲ್ಲಿ Aeik1xBe ik1x ಆಗಿರುವ ವೇವ್ ಫಂಕ್ಷನ್ ಇಲ್ಲಿದೆ ಆದ್ದರಿಂದ ವೇವ್ ಫಂಕ್ಷನ್ ಸೂಪರ್ಪೋಸಿಷನ್ ಆಗಿದೆ ಮತ್ತು x 0 ಗಾಗಿ ಬಲಗಡೆಯ ಬೌಂಡರಿ ಕಂಡೀಶನ್ ಮೂಲಕ ನಾವು A ಮತ್ತು B ಅನ್ನು ಕಾಣುತ್ತೇವೆ ನನಗೆ CeαxD e αx ಪರಿಹಾರವಾಗಿದೆ ನೀವು ಗಡಿಯ ಮೂಲಕ A B C ಮತ್ತು D ಅನ್ನು ಹೇಗೆ ಕಂಡುಹಿಡಿಯುತ್ತೀರಿ ಬೌಂಡರಿ ಕಂಡೀಶನ್ಗಳು x 0 ನಲ್ಲಿ ನಿರಂತರವಾಗಿರುತ್ತವೆ ಮತ್ತು x 0 ನಲ್ಲಿ ನಿರಂತರವಾಗಿರಬೇಕು ಈಗ ನಮ್ಮ ನಿರೀಕ್ಷೆ ಎಂದರೆ ಕಣಗಳು ಎಡದಿಂದ ಬರುತ್ತಿರುವಾಗ ಅವು ನಿಜವಾಗಿಯೂ ಬಲಗೈ ಶಬ್ದದಲ್ಲಿ ಬಹಳ ದೂರ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಕಣಗಳು ಎಡದಿಂದ ಬರುತ್ತಿವೆ ಎಂಬ ನಿರೀಕ್ಷೆಯಿಂದ ಆದ್ದರಿಂದ ಆರಂಭದಲ್ಲಿ ಬಲಕ್ಕೆ ಯಾವುದೇ ಕಣಗಳಲ್ಲ ನಾವು x∞ ಗೆ ಹೋದಾಗ ಯಾವುದೇ ಕಣಗಳು ಇರುವುದಿಲ್ಲ ಅಂದರೆ D ಶೂನ್ಯವಲ್ಲ ಎಂದು ನಾವು ತೀರ್ಮಾನಿಸಬಹುದು ಆದರೆ C0 ಏಕೆಂದರೆ xಗೆ ಹೋದಂತೆ C ವೇವ್ ಫಂಕ್ಷನ್ ಅನ್ನು ಸ್ಫೋಟಿಸುವಂತೆ ಮಾಡುತ್ತದೆ ಆದ್ದರಿಂದ ಅದನ್ನು 0 ಎಂದು ತೆಗೆದುಕೊಳ್ಳುತ್ತದೆ C ಅಲ್ಲದ ಶೂನ್ಯವು ವೇವ್ ಫಂಕ್ಷನ್ ಅನ್ನು ಸ್ಫೋಟಿಸಲು ಕಾರಣವಾಗಬಹುದು ಮತ್ತು ಅದು x→∞ ಹೋದಂತೆ ಆಗಿರುತ್ತದೆ ಮತ್ತು ಆದ್ದರಿಂದ C 0 ಆದ್ದರಿಂದ ಯಾವುದೇ ಕಣಗಳನ್ನು ಗಡಿಯಿಂದ ದೂರದಲ್ಲಿ ನೋಡಬೇಕೆಂದು ನಾವು ನಿರೀಕ್ಷಿಸುವುದಿಲ್ಲ ಎಂಬ ಭೌತಿಕ ನಿರೀಕ್ಷೆ ಮತ್ತು ನಾವು C ಅಲ್ಲದ ಶೂನ್ಯವನ್ನು ಇಟ್ಟುಕೊಂಡರೆ ವೇವ್ ಫಂಕ್ಷನ್ ಸ್ಫೋಟಗೊಳ್ಳುತ್ತದೆ ಎರಡೂ C ಅನ್ನು 0 ಮಾಡಬೇಕು ಎಂಬ ಕಲ್ಪನೆಯನ್ನು ನೀಡುತ್ತದೆ ಆದ್ದರಿಂದ ಬಲಭಾಗದಲ್ಲಿ D e αx ಮಾತ್ರ ಪರಿಹಾರವಾಗಿದೆ ಆದ್ದರಿಂದ ನಾವು ಈಗ ಮತ್ತೆ ಬರೆಯಬಹುದು ಇದುx0 xAeik1xBe ik1x x 0 ಗಾಗಿ D e αx x 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ x 0 ನಲ್ಲಿ ನಿರಂತರವಾಗಿರುವುದು ನಿಮಗೆ ABD ಅನ್ನು ನೀಡುತ್ತದೆ ಅದು ನನ್ನ ಸಮೀಕರಣ 1 ಮತ್ತು x 0 ನಲ್ಲಿ ನಿರಂತರವಾಗಿರುತ್ತದೆ ನನಗೆ A Bik αD ಅನ್ನು ನೀಡಿ ಅದು ನನ್ನ ಸಮೀಕರಣ 2 ಆಗಿದೆ ಎರಡು ಸಮೀಕರಣಗಳು ಮತ್ತು ಮೂರು ಅಪರಿಚಿತ ಇದನ್ನು ನಾವು ಹೇಗೆ ಪರಿಹರಿಸುತ್ತೇವೆ BA ಮತ್ತು DA ಯಾವುದು ಎಂದು ತಿಳಿಯಲು ನಾವು ಆಸಕ್ತಿ ಹೊಂದಿದ್ದೇವೆ ಮೂರೂ ಅಪರಿಚಿತರನ್ನು ತಿಳಿದುಕೊಳ್ಳಲು ನಾವು ಆಸಕ್ತಿ ಹೊಂದಿಲ್ಲ ಅವು ನಿಮಗೆ ಅಡ್ಡಲಾಗಿರುವ ಕಣಗಳ ಅನುಪಾತವನ್ನು ನೀಡುತ್ತದೆ ಆದ್ದರಿಂದ ನಾವು ಅದನ್ನು ಪರಿಹರಿಸಿದಾಗ ಆದ್ದರಿಂದ ಎರಡನೇ ಸಮೀಕರಣವನ್ನು ನಾನುA B ikD ಎಂದು ಬರೆಯಬಹುದು ಅದು iαkD ಮತ್ತು ಇದು ತಕ್ಷಣವೇ ನಿಮಗೆ ಹೇಳುತ್ತದೆ D2A1iαk ಇದು2kAkiα ಗೆ ಸಮನಾಗಿರುತ್ತದೆ ಮತ್ತು D A ಗೆ ಸಮನಾಗಿರುವ B 2kAkiα A ಗೆ ಸಮಾನವಾಗಿರುತ್ತದೆ ಮತ್ತು ಅದು ನಿಮಗೆ k iαkiα A ಅನ್ನು ನೀಡುತ್ತದೆ ಆದ್ದರಿಂದ ನಾವು ಕಂಡುಕೊಂಡ ಸಂಗತಿಯೆಂದರೆ ಈ ಸಂದರ್ಭದಲ್ಲಿ ಕಣಗಳು ಬರುತ್ತಿರುವಾಗ ಮತ್ತು ಹಿಂತಿರುಗುವಾಗ ಮತ್ತು ಕೆಲವು ಡಿಕೆ ಆಗುತ್ತಿರುವ ವೇವ್ ಫಂಕ್ಷನ್ ಇರುವಾಗ ನಾನು Aeikx ಅನ್ನು ಕಂಡುಕೊಂಡಿದ್ದೇನೆ ಅದು ಬಲಕ್ಕೆ ಬರುವ ಕಣಗಳನ್ನು ಪ್ರತಿನಿಧಿಸುತ್ತದೆ Be ikx ಎಡಕ್ಕೆ ಹೋಗುವ ಕಣಗಳನ್ನು ಪ್ರತಿನಿಧಿಸುತ್ತದೆ ನಾನು BA k iαkiα ಗೆ ಸಮಾನ ಎಂದು ಕಂಡುಕೊಂಡಿದ್ದೇನೆ ಮತ್ತುDA2kkiαಎಲ್ಲಿದೆ ಎಂದು ನೋಡಲು ಈಗ ಇಲ್ಲಿರುವ ತರಂಗವು ನಿಂತಿರುವ ತರಂಗವಾಗಿದೆ ಅಥವಾ ಸ್ವಲ್ಪ ಪ್ರಯಾಣಿಸಬಹುದು A ಮತ್ತು B ಸಮಾನವಾಗಿರದ ಕಾರಣ ಆದ್ದರಿಂದ ಇದು ಮೂಲತಃ ನಾನು ಎಡಗೈಯಲ್ಲಿ ಬರೆಯುವಾಗ ಪರಿಹಾರವು AeikxBe ikx ಅನ್ನು ಹೊಂದಿದೆ ನಾನು ತರಂಗವನ್ನು ಬರೆಯುತ್ತಿದ್ದೇನೆ ಅದು ತರಂಗ ಪ್ರಯಾಣದ ಬಲಕ್ಕೆ ಮತ್ತು ಎಡಕ್ಕೆ ತರಂಗ ಪ್ರಯಾಣಿಸುತ್ತದೆ ಮತ್ತು ಆದ್ದರಿಂದ ನಾನು ಅನ್ನು ಹೀಗೆ ವ್ಯಾಖ್ಯಾನಿಸಬಹುದು ಬಲಕ್ಕೆ ಬರುವ ಕಣಗಳನ್ನು Aeikx ಪ್ರತಿನಿಧಿಸುತ್ತದೆ ಮತ್ತು ಎಡಕ್ಕೆ ಹೋಗುವ ಭಾಗವನ್ನು Be ikx ಪ್ರತಿನಿಧಿಸುವಂತೆ ಆದ್ದರಿಂದ current to the leftcurrent to the right ಅನುಪಾತವು ಪ್ರತಿಫಲನ ಗುಣಾಂಕ ಆಗಿದೆ ನೀವು ದಯವಿಟ್ಟು ನಾವು ತೆಗೆದುಕೊಂಡ ಉಪನ್ಯಾಸಕ್ಕೆ ಹಿಂತಿರುಗಿ ಸಮಯ ಅವಲಂಬಿತ ಶ್ರೋಡಿಂಗರ್ ಸಮೀಕರಣ ಅದು ಕರೆಂಟ್ ಗುಣಿಸು B2ಬಲಕ್ಕೆ ಅದು ವೇಗ ಭಾಗಿಸು A2 ನೀಡುತ್ತಿತ್ತು ಆದರೆ k iα2kiα2 ಇದು 1 ಆದ್ದರಿಂದ ಎಲ್ಲಾ ಕಣಗಳು ಬಲಕ್ಕೆ ಬರುತ್ತಿವೆ ವಾಸ್ತವವಾಗಿ ಕಣಗಳನ್ನು ಕಂಡುಹಿಡಿಯುವ ಸಂಭವನೀಯತೆ ಇದೆ ಮತ್ತು ಈ ಚಿತ್ರದಲ್ಲಿ ನಾನು ಈ ನೀಲಿ ಬಣ್ಣದಿಂದ ತೋರಿಸುತ್ತಿದ್ದೇನೆ ಏಕೆಂದರೆ De αx ಇರುವುದರಿಂದ ಯಾವಾಗಲೂ ಈ ಪ್ರದೇಶದಲ್ಲಿ ಕಣಗಳನ್ನು ಕಂಡುಹಿಡಿಯುವ ಸಂಭವನೀಯತೆ ಇರುತ್ತದೆ ಆದ್ದರಿಂದ ಅಂತಿಮವಾಗಿ ಎಲ್ಲಾ ಕಣಗಳು ಹಿಂದಕ್ಕೆ ಹೋದರೂ ನಾನು ಇದರಲ್ಲಿ ಒಂದು ಕಣವನ್ನು ಅಳೆಯಲು ಅಥವಾ ಕಂಡುಹಿಡಿಯಲು ಪ್ರಯತ್ನಿಸಿದರೆ ಏನಾಗುತ್ತದೆ ಮತ್ತು ನಾನು ಕೆಲವು ಕಣಗಳನ್ನು ಕೆಲವೊಮ್ಮೆ ಕಂಡುಕೊಳ್ಳುತ್ತೇನೆ ಏಕೆಂದರೆ ಒಂದು ಸೀಮಿತ ಸಂಭವನೀಯತೆ ಇದೆ ಆದರೆ ಪ್ರತಿಫಲನ ಗುಣಾಂಕವು ಖಂಡಿತವಾಗಿಯೂ 1 ಆಗಿದೆ ಕೇಸ್ 2 ಮೂಲಕ ನಾವು ಶಕ್ತಿಯನ್ನು ಮಾಡಿದಾಗ ಏನಾಗುತ್ತದೆ ಎಂದು ಈಗ ನೋಡೋಣ V0 ಗಿಂತ ಹೆಚ್ಚಿನ ಶಕ್ತಿ ಆದ್ದರಿಂದ ನಾವು ಏನು ಮಾಡುತ್ತಿದ್ದೇವೆಂದರೆ ನಾವು ಈ ಹಂತವನ್ನು x 0 ನಲ್ಲಿ ಹೊಂದಿದ್ದೇವೆ ಈ ಹಂತದ ಎತ್ತರವು V0 ಮತ್ತು ಶಕ್ತಿಯು ದೊಡ್ಡದಾಗಿದೆ ಮತ್ತು ಆರಂಭದಲ್ಲಿ ಕಣಗಳು ಎಡದಿಂದ ಬರುತ್ತಿವೆ ಆದ್ದರಿಂದ ಮತ್ತೆ ನಾವು ಕೆಲವು ಪ್ರತಿಫಲನವಾಗಬಹುದೆಂದು ನಿರೀಕ್ಷಿಸುತ್ತೇವೆ ಮತ್ತು ಅದರ ವಿರುದ್ಧ ಕೆಲವು ಪ್ರಸರಣವು ಕಣಗಳು ಎಡದಿಂದ ಬರುತ್ತಿವೆ ಆರಂಭದಲ್ಲಿ ಯಾವುದೇ ಕಣಗಳು ಬಲದಿಂದ ಬರುವುದಿಲ್ಲ ಆದ್ದರಿಂದ ನಾನು ನೋಡಬಹುದಾದ ಏಕೈಕ ವಿಷಯವೆಂದರೆ ತಡೆಗೋಡೆ ಹೊಡೆದ ನಂತರ ಕಣಗಳು ಬಲಕ್ಕೆ ಮಾತ್ರ ಹೋಗಬಹುದು x 0 ಗಾಗಿ ಎಡಕ್ಕೆ ಬರುವ ಪರಿಹಾರವನ್ನು ನಾನು ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಮೊದಲ ಕಣಗಳು ಆರಂಭದಲ್ಲಿ ಕಣಗಳು ಎಡದಿಂದ ಬರುತ್ತಿರುವುದರಿಂದ x 0 ಪ್ರದೇಶಕ್ಕೆ ಎಡಕ್ಕೆ ಯಾವುದೇ ಅಲೆಗಳು ಇರುವುದಿಲ್ಲ ಆದ್ದರಿಂದ ಮತ್ತೆ ನಾನು x 0 ಗಾಗಿ xAeik1xBe ik1x ಅನ್ನು ಹೊಂದಲಿದ್ದೇನೆ ಅಲ್ಲಿ k12mE2ಮತ್ತು ನಾನು x 0 ಗಾಗಿ xCeik2x k22m2x ಅನ್ನು ಹೊಂದಲಿದ್ದೇನೆ ಮತ್ತೆ ಗಡಿ ಸ್ಥಿತಿಯ ಮೂಲಕ ನಾನು C A ಮತ್ತು B ಅನ್ನು ಹೇಗೆ ಕಂಡುಹಿಡಿಯುತ್ತೇನೆ ಬೌಂಡರಿ ಕಂಡೀಶನ್ ಏನು ψ x 0 ಮತ್ತು x 0 ಬದಿಗಳಿಂದ ಒಂದೇ ಆಗಿರುತ್ತದೆ ಅಂದರೆ ಬದಿಗಳು ನಿರಂತರವಾಗಿರುತ್ತವೆ ಆದ್ದರಿಂದ ನಾನು A B C ಸಂಖ್ಯೆ 2 ಅನ್ನು ಹೊಂದಲಿದ್ದೇನೆ ನಿರಂತರವಾಗಿರಬೇಕು ಆದ್ದರಿಂದ ನಾನು ik1A Bik2C ಅನ್ನು ಹೊಂದಲಿದ್ದೇನೆ ಇದು ನನ್ನ ಸಮೀಕರಣ 1 ಇದು ನನ್ನ ಸಮೀಕರಣ 2 ಅಥವಾ A Bk2k1C ಈಗ ನಾವು ಎರಡು ಸಮೀಕರಣಗಳನ್ನು ಪರಿಹರಿಸಬಹುದು ಮತ್ತು ನಾನು 2A1k2k1C ಅಥವಾ C2k1k1k2A ಅನ್ನು ಪಡೆಯುತ್ತೇನೆ ಮತ್ತು ನಾನು BC A ಅನ್ನು ಪಡೆಯುತ್ತೇನೆ ಅದು 2k1k1k2 1A ಅಂದರೆ k1 k2k1k2 B ಆದ್ದರಿಂದ ನಾನು C ಅನ್ನು ಪಡೆಯುತ್ತೇನೆ ಅದು 2k1k1k2A CA2k1k1k2ಎಂದು ಸೂಚಿಸುತ್ತದೆಮತ್ತು B ಅನ್ನು k1 k2k1k2 ABAk1 k2k1k2 ಎಂದು ಸೂಚಿಸುತ್ತದೆ ಈಗ ಪ್ರತಿಫಲನ ಗುಣಾಂಕ Rcurrent going to the leftcurrent going to the right ಪ್ರದೇಶ x 0 ನಲ್ಲಿ ಬಲಕ್ಕೆ ಹೋಗುತ್ತದೆ ಇದು ವೇಗವಾಗಿರುತ್ತದೆ ಇದು k ಬಾರಿ B2 ನಿಂದ ವೇಗ A2 ನಿಂದ ಭಾಗಿಸಲ್ಪಡುತ್ತದೆ ಆದ್ದರಿಂದ ಇದು k1 k22 k1k22 ಎಂದು ಹೊರಬರುತ್ತದೆ ಮತ್ತು ಪ್ರಸರಣ ಗುಣಾಂಕವು x 0 ಗಾಗಿ ವೇಗ v2 ಆಗಿರುತ್ತದೆ ಅದು 4k1k2 k1k22 ಆಗುತ್ತದೆ ಆದ್ದರಿಂದ v2 ಮೈನಸ್ v1 ಅನ್ನು ಈಗ v1 ಬಾರಿ 4k12 k1k22bರಿಂದ ಭಾಗಿಸಲಾಗಿದೆ ವೇಗವು k ಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಇದು 4k1k2 k1k22 ಆಗಿರುತ್ತದೆ ಆದ್ದರಿಂದ ನಾವು ಲೆಕ್ಕಾಚಾರ ಮಾಡಿರುವುದು ಈ ಸಂದರ್ಭದಲ್ಲಿ ಒಂದು ಕಣವು ಎಡದಿಂದ ತಡೆಗೋಡೆಗೆ ಹೋಗುವಾಗ ಮತ್ತು ಶಕ್ತಿಯು V0 ಕ್ಲಾಸಿಕಲ್ ಗಿಂತ ದೊಡ್ಡದಾಗಿದೆ ಎಲ್ಲಾ ಕಣಗಳು ಈಗ ನಾವು ಕಂಡುಕೊಂಡದ್ದಕ್ಕಿಂತ ಕೆಳಗಿಳಿಯುತ್ತವೆ ಎಂದು ನಾವು ನಿರೀಕ್ಷಿಸುತ್ತೇವೆ k1 k2 k1k22 ಗೆ ಸಮಾನವಾದ ಪ್ರತಿಫಲನ ಗುಣಾಂಕ ಮತ್ತು 4k1k2 k1k22 ರ ಸಂವಹನ ಗುಣಾಂಕವಿದೆ ನೀವು V ವಿರುದ್ಧ ಶಕ್ತಿಯ ವಿರುದ್ಧ ಇವುಗಳನ್ನು ಯೋಜಿಸಿದರೆ ನಾವು ಕಂಡುಕೊಳ್ಳುವುದು EV0 ಪ್ರತಿಫಲನ ಗುಣಾಂಕ ನಾನು ಕೆಂಪು ಬಣ್ಣದಿಂದ ತೋರಿಸಲು ಹೊರಟಿರುವುದು V0 ವರೆಗೆ 1 ಮತ್ತು ನಾನು ನೀಲಿ ಬಣ್ಣದಿಂದ ತೋರಿಸಲಿರುವ ಸಂವಹನ ಗುಣಾಂಕವು ಈ ಪ್ರತಿಫಲನ ಗುಣಾಂಕವನ್ನು ಮೀರಿ V0 ವರೆಗೆ 0 ಆಗಿರುತ್ತದೆ ಇದ್ದಕ್ಕಿದ್ದಂತೆ 0 ಆಗುವುದಿಲ್ಲ ಆದರೆ ನಿಧಾನವಾಗಿ 0 ಮತ್ತು ಅದಕ್ಕೂ ಮೀರಿ ಹೋಗುತ್ತದೆ ಇದು ಸಂವಹನ ಗುಣಾಂಕ ಇದ್ದಕ್ಕಿದ್ದಂತೆ ಒಂದಾಗುವುದಿಲ್ಲ ಆದರೆ ನಿಧಾನವಾಗಿ ಅನುಸರಿಸುವ ವಿಧಾನವೆಂದರೆ TR ಮೊತ್ತವು ಯಾವಾಗಲೂ 1 ಆಗಿರುತ್ತದೆ ಆದ್ದರಿಂದ ಇದು ಶಾಸ್ತ್ರೀಯ ಯಂತ್ರಶಾಸ್ತ್ರಕ್ಕಿಂತ ಭಿನ್ನವಾಗಿರುವ ಮತ್ತೊಂದು ಫಲಿತಾಂಶವಾಗಿದೆ ಇದು V0 ಗಿಂತ ಹೆಚ್ಚಿನ ಶಕ್ತಿಗೂ ಸಹ ಪ್ರತಿಫಲನವಿದೆ ಮತ್ತು ಪ್ರಸರಣವು 1 ಅಲ್ಲ ಈಗ V0 ಗಿಂತ ಕಡಿಮೆ ಶಕ್ತಿಯ ಸಂದರ್ಭದಲ್ಲಿ ಏನಾಗುತ್ತದೆ ನಾವು ಕಂಡುಕೊಂಡದ್ದು ಕಣವು ಬರುತ್ತದೆ ಕಣ ಹಿಂದಕ್ಕೆ ಹೋಗುತ್ತದೆ ಆದರೆ ಇಲ್ಲಿ ಕಣವು ಕಂಡುಬರುವ ಒಂದು ಸೀಮಿತ ಸಂಭವನೀಯತೆಯಿದೆ ಆದ್ದರಿಂದ ನಾನು ಈ ತಡೆಗೋಡೆ ಸಣ್ಣದಾಗಿದ್ದರೆ ಒಟ್ಟು ಆಂತರಿಕ ಪ್ರತಿಬಿಂಬದಂತೆ ಇದರರ್ಥ ನಾನು ಈ ಸಣ್ಣ ಪ್ರದೇಶದಲ್ಲಿ ಮಾತ್ರV0 ಅನ್ನು ಹೊಂದಿದ್ದೇನೆ ಇದರ ಮೂಲಕ ಕಣಗಳ ಸಂಭವನೀಯತೆಯು ಇರುತ್ತದೆ ಇದು ತುಂಬಾ ಅರ್ಥಗರ್ಭಿತವಾಗಿದೆ ಶಾಸ್ತ್ರೀಯವಲ್ಲದು ಏಕೆಂದರೆ ಪ್ರಾಯೋಗಿಕತೆಯ ಸಂಭವನೀಯತೆ ಇಲ್ಲಿ ಮತ್ತು ನಂತರ ಇದರ ಮೂಲಕ ಹೋಗಬಹುದು ಕಣವು ಇನ್ನೂ ಹೋಗಬಹುದಾದ ತಡೆಗೋಡೆಗಿಂತ ಶಕ್ತಿಯು ಕಡಿಮೆಯಾಗಿದ್ದರೂ ಸಹ ಇದನ್ನು ಸುರಂಗಮಾರ್ಗ ಎಂದು ಕರೆಯಲಾಗುತ್ತದೆ ಮತ್ತು ಇದು ಕ್ವಾಂಟಮ್ ವಿದ್ಯಮಾನವಾಗಿದೆ ಏಕೆಂದರೆ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ಬೆಳಕಿನ ತರಂಗ ಸ್ವರೂಪ ಏನು ಒಂದು ಕಣದ ಹರಡುವಿಕೆ ಮತ್ತು ಪ್ರತಿಫಲನ ಎಂದು ನಾವು ಪರಿಗಣಿಸಿದ್ದೇವೆ ಮತ್ತು ನಡವಳಿಕೆಯು ಶಾಸ್ತ್ರೀಯ ನಡವಳಿಕೆಯಿಂದ ಭಿನ್ನವಾಗಿದೆ ಎಂದು ಕಂಡುಹಿಡಿದಿದೆ ಮತ್ತು ಇದು ಕಣಕ್ಕೆ ಸಂಬಂಧಿಸಿದ ತರಂಗದಿಂದಾಗಿ ಮತ್ತು ನಾನು ತೆಳುವಾದ ಅಗಲದ ಈ ತಡೆಗೋಡೆ ಮಾಡಿದರೆ ಎಂದು ಯೋಚಿಸಲು ನಾನು ನಿಮ್ಮನ್ನು ಪ್ರೇರೇಪಿಸಿದೆ ತಡೆಗೋಡೆ ಎತ್ತರಕ್ಕಿಂತ ಅದರ ಶಕ್ತಿಯು ಕಡಿಮೆಯಾಗಿದ್ದರೂ ಸಹ ಅದನ್ನು ಕಣಗಳ ಮೂಲಕ ಹರಡಬಹುದು ಮತ್ತು ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನಾನು ಪರಿಗಣಿಸುವ ಸುರಂಗ ಮಾರ್ಗದ ವಿದ್ಯಮಾನಗಳು ಎಂದು ಕರೆಯಲಾಗುತ್ತದೆ